ಉಪನ್ಯಾಸ 05 ಇಂಜಿನೀರಿಂಗ್ ರೇಖಾಚಿತ್ರದ ಪರಿಚಯ V ಎಲ್ಲರಿಗೂ ನಮಸ್ಕಾರ ಇಂಜಿನೀರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತು ನಮ್ಮ NPTEL ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಸುಸ್ವಾಗತ ನಾನು IIT ಖರಗ್ಪುರದ ಮೆಕ್ಯಾನಿಕಲ್ ಇಂಜಿನೀರಿಂಗ್ ವಿಭಾಗದಿಂದ ರಾಜಾರಾಮ್ ನಾವು ಮಾಡ್ಯೂಲ್ 1 ಅನ್ನು ಒಳಗೊಳ್ಳುತ್ತಿದ್ದೇವೆ ಇದರಲ್ಲಿ ನಾವು ಉಪನ್ಯಾಸ ಸಂಖ್ಯೆ 5 ರಲ್ಲಿದ್ದೇವೆ ಇಂಜಿನೀರಿಂಗ್ ಡ್ರಾಯಿಂಗ್ ಪರಿಚಯ ನಮ್ಮ ಕೋರ್ಸ್ನ ಪಠ್ಯಪುಸ್ತಕಗಳು ಎನ್ ಭಟ್ ಮತ್ತು ಇತರರಿಂದ ಇಂಜಿನೀರಿಂಗ್ ಡ್ರಾಯಿಂಗ್ 1 ರಿಂದ 4 ರ ಉಪನ್ಯಾಸದಲ್ಲಿ ಇಂಜಿನೀರಿಂಗ್ ಡ್ರಾಯಿಂಗ್ನ ಪರಿಚಯ ಡ್ರಾಯಿಂಗ್ ಉಪಕರಣಗಳು ಬಳಸಬೇಕಾದ ವಿಶಿಷ್ಟ ಅಕ್ಷರಗಳ ಶೈಲಿ ಡ್ರಾಯಿಂಗ್ ಶೀಟ್ನ ಸ್ಟ್ಯಾಂಡರ್ಡ್ ವಿನ್ಯಾಸಗಳು ಆಯಾಮದ ಕುರಿತು ಕೆಲವು ಸಮಸ್ಯೆಗಳ ಬಗ್ಗೆ ನಾವು ಕಲಿತಿದ್ದೇವೆ ಇಂದಿನ ಉಪನ್ಯಾಸದಲ್ಲಿ ನಾವು ವಿಶೇಷವಾಗಿ ನಿರ್ದಿಷ್ಟ ವಿಷಯಗಳ ಮೇಲೆ ಉದಾಹರಣೆಗೆ ಇವು ಆರ್ಕ್ಗಳು ವೃತ್ತಗಳು ವಕ್ರರೇಖೆಗಳಾದರೆ ಸಮಾನಾಂತರ ರೀತಿಯ ಆಯಾಮಗಳನ್ನು ಹೇಗೆ ನೀಡುವುದು ಮತ್ತು ಇತರ ಹಲವು ವಿಷಯಗಳಂತಹ ಆಯಾಮದ ಬಗ್ಗೆ ನಾವು ಇನ್ನೂ ಕೆಲವು ವಿಷಯಗಳನ್ನು ಕಲಿಯುತ್ತೇವೆ ಕೊನೆಯ ತರಗತಿಗಳಿಂದ ನಿಮಗೆ ಸಂಕ್ಷಿಪ್ತವಾಗಿ ಹೇಳಲು ಗಾತ್ರ ಮತ್ತು ಸ್ಥಾನವನ್ನು ಪ್ರತಿನಿಧಿಸಲು ಆಯಾಮವನ್ನು ಬಳಸಲಾಗುತ್ತದೆ ಮತ್ತು ಆಯಾಮವು ಸೂಕ್ತವಾದ ಯೂನಿಟ್ಗಳಲ್ಲಿ ವ್ಯಕ್ತವಾಗುವ ಸಂಖ್ಯಾತ್ಮಕ ಮೌಲ್ಯವಾಗಿದೆ ನಮ್ಮ SI ಮೆಟ್ರಿಕ್ ಯೂನಿಟ್ಗಳಲ್ಲಿ ನಾವು ಎಂಎಂ ಅನ್ನು ಆಯಾಮಕ್ಕೆ ಸಂಖ್ಯಾತ್ಮಕ ಮೌಲ್ಯವಾಗಿ ಬಳಸುತ್ತೇವೆ ಮತ್ತು ಉತ್ಪಾದನಾ ವಿಭಾಗದಲ್ಲಿರುವ ಯಂತ್ರಶಾಸ್ತ್ರಜ್ಞರಿಗೆ ಇದು ಪ್ರಾಥಮಿಕ ಸಂವಹನವಾಗಿದೆ ರೇಖೀಯ ಆಯಾಮಗಳು ಕೋನೀಯ ಆಯಾಮಗಳನ್ನು ಹೇಗೆ ನೀಡುವುದು ಅದು ತ್ರಿಜ್ಯವಾಗಿದ್ದರೆ ಮತ್ತು ಉಲ್ಲೇಖ ಆಯಾಮಗಳು ಯಾವುವು ಎಂಬುದರ ಕುರಿತು ನಾವು ಏನನ್ನಾದರೂ ಕಲಿತಿದ್ದೇವೆ ಸಂಖ್ಯಾಶಾಸ್ತ್ರದ ವಿಷಯದಲ್ಲಿ ನಿಮ್ಮನ್ನು ಮತ್ತೆ ಸಂಕ್ಷಿಪ್ತಗೊಳಿಸಲು ಮೊದಲನೆಯದು ಆಯಾಮ ಇಲ್ಲಿ ಈ ಆಕಾರದ ವಸ್ತುವಿಗೆ ಇದನ್ನು ನಾವು 1 75 ಎಂದು ಮೂಲ ಆಯಾಮವಾಗಿ ತೋರಿಸಿದ್ದೇವೆ ಮತ್ತು ರೇಖೆಯನ್ನು ಪ್ರತಿನಿಧಿಸಲು ಆಯಾಮದ ರೇಖೆಯಿದೆ ಅದು ಕನಿಷ್ಠ 10 ಮಿ ಮೀ ಆಗಿದ್ದರೆ ಮಾತ್ರ ನಾವು ಅದನ್ನು ಆ ಬದಿಯಲ್ಲಿ ತೋರಿಸುತ್ತೇವೆ ಅದಕ್ಕಿಂತ ಕಡಿಮೆಯಿದ್ದರೆ ಆ ರೀತಿ ನಾವು ದೂರದಿಂದ ಮತ್ತೊಂದು ಆಯಾಮವನ್ನು ಬಳಸುತ್ತೇವೆ ಯಾವುದೇ ಆಯಾಮವನ್ನು ಪ್ರತಿನಿಧಿಸಲು ನಮಗೆ ವಿಸ್ತರಣಾ ರೇಖೆಗಳು ಬೇಕಾಗುತ್ತವೆ ಮತ್ತು ಯಾವುದೇ ವಕ್ರಾರೇಖೆಗಳು ಇದ್ದರೆ ನಾವು ಅದನ್ನು ತ್ರಿಜ್ಯ ರೇಖೆಯಿಂದ ಪ್ರತಿನಿಧಿಸುತ್ತೇವೆ ಮತ್ತು ಈ ತ್ರಿಜ್ಯದ ವಿಸ್ತರಣಾ ರೇಖೆಯು ವ್ಯಾಸ ಅಥವಾ ತ್ರಿಜ್ಯದಂತಹದನ್ನು ವಿವರಿಸಲು ನಾವು ಅದನ್ನು ಲೀಡರ್ ರೇಖೆಗಳು ಎಂದು ಕರೆಯುತ್ತೇವೆ ಯಾವುದೇ ವ್ಯಾಸಗಳಿಗೆ ನಾವು ವಿಶೇಷ ಚಿಹ್ನೆ ಫೈ ಅನ್ನು ಬಳಸುತ್ತೇವೆ ಮಧ್ಯದಂತಹದನ್ನು ಪ್ರತಿನಿಧಿಸಲು ನಾವು ಡ್ಯಾಶ್ ಸಣ್ಣ ಡ್ಯಾಶ್ ಮತ್ತು ಉದ್ದವಾದ ಡ್ಯಾಶ್ ರೇಖೆಗಳಿಂದ ಮಧ್ಯದ ರೇಖೆಯನ್ನು ಬಳಸುತ್ತೇವೆ ಅವುಗಳು ಸಾಮಾನ್ಯವಾಗಿ ಸ್ಕೇಲ್ಗೆ ಇಲ್ಲದಿದ್ದರೆ ನಾವು ಆ ಆಯಾಮಗಳನ್ನು ಪ್ರತಿನಿಧಿಸುತ್ತೇವೆ ಯಾವುದೇ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ನಾವು ಆವರಣದೊಳಗೆ ಒಂದು ಉಲ್ಲೇಖ ಆಯಾಮವನ್ನು ಬಳಸುತ್ತೇವೆ ಸಾಮಾನ್ಯವಾಗಿ ನಮ್ಮ ಡ್ರಾಯಿಂಗ್ ಶೀಟ್ಗಳಲ್ಲಿ ಪದಗಳ ವಾಕ್ಯವನ್ನು ನಾವು ನಮೂದಿಸುತ್ತೇವೆ ಏನನ್ನೂ ನಮೂದಿಸದಿದ್ದರೆ ಎಲ್ಲಾ ಆಯಾಮಗಳು ಮಿ ಮೀ ನಲ್ಲಿರುತ್ತದೆ ಪ್ರತಿ ಬಾರಿಯೂ ಎಂಎಂ ಎಂದು ಬರೆಯುವ ಬದಲು ನಾವು ಎಲ್ಲಾ ಆಯಾಮಗಳನ್ನು ಎಂಎಂನಲ್ಲಿ ಸ್ಟ್ಯಾಂಡರ್ಡ್ ಯುನಿಟ್ ಆಗಿ ಬಳಸುತ್ತೇವೆ ಆಯಾಮಗಳನ್ನು ಪ್ರತಿನಿಧಿಸಲು ವಸ್ತುವನ್ನು ನಾವು ತೋರಿಸಿದ ಸ್ಟ್ಯಾಂಡರ್ಡ್ ಉದಾಹರಣೆಯೊಂದಿಗೆ ನಾವು ಹೋಗಿದ್ದೇವೆ ನಾವು ವಿಸ್ತರಣಾ ರೇಖೆಗಳನ್ನು ಒಳಗೆ ಸಣ್ಣ ಆಯಾಮಗಳನ್ನು ಮತ್ತು ಹೊರಗೆ ದೊಡ್ಡ ಆಯಾಮಗಳನ್ನು ಬಳಸುತ್ತೇವೆ ಆದ್ದರಿಂದ ಇದು ಸಣ್ಣದಾದ ಕಾರಣ ಅದರ ಸಮೀಪದಲ್ಲಿರುವ ಜ್ಯಾಮಿತಿಯ ಒಳಗೆ ಮತ್ತು ದೊಡ್ಡದು ಆ ಜ್ಯಾಮಿತಿಯ ಹೊರಗಿದೆ ವಸ್ತುವಿನೊಳಗೆ ಯಾವುದೇ ಆಯಾಮವನ್ನು ತೋರಿಸದಿರುವುದು ಸ್ಟ್ಯಾಂಡರ್ಡ್ ಅಭ್ಯಾಸವಾಗಿದೆ ಅಂತೆಯೇ ಇವು ಸಿಲಿಂಡರಾಕಾರದ ವಸ್ತುಗಳಾಗಿದ್ದರೆ ನಾವು ಮುಂದೆ ಹೋಗಿ ಫೈ ಚಿಹ್ನೆಯ ಮೂಲಕ ವಸ್ತುವಿನ ಹೊರಗಿನ ಪ್ರಮುಖ ವ್ಯಾಸಗಳನ್ನು ತೋರಿಸಿದೆವು ಆದ್ದರಿಂದ ಇಲ್ಲಿ ಇದು ಒಂದು ಸಿಲಿಂಡರ್ ಇದೆ ಹಂತ 1 ಮತ್ತು ಮತ್ತೆ ನಮಗೆ ಹಂತ 1 ಇದೆ ಆದ್ದರಿಂದ ಒಳಗೆ ಸಣ್ಣ ಆಯಾಮಗಳು ಮತ್ತು ಹೊರಗೆ ದೊಡ್ಡ ಆಯಾಮಗಳು ನಾವು ಸಾಮಾನ್ಯವಾಗಿ ವಸ್ತುವಿನ ಒಳಗೆ ಏನನ್ನೂ ತೋರಿಸುವುದಿಲ್ಲ ಏಕೆಂದರೆ ಅದು ಆಯಾಮಗಳನ್ನು ತೋರಿಸುವ ತಪ್ಪು ಮಾರ್ಗವಾಗಿದೆ ಕೋನಗಳನ್ನು ನಿರ್ದೇಶಾಂಕಗಳನ್ನು ಬಳಸಿಯೂ ಸಹ ನಾವು ಆಯಾಮಗಳನ್ನು ತೋರಿಸಿದ್ದೇವೆ ಈ ನಿರ್ದೇಶಾಂಕ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಒಂದು ಓರೆಯಾದ ವಸ್ತು ಇದ್ದರೆ ಅದು 2 5 ಮತ್ತು ಈ ವಿಪರೀತ ಬಿಂದುವನ್ನು ಮತ್ತೆ 4 ಯೂನಿಟ್ಗಳಲ್ಲಿನ ನಮ್ಮ ವಿಸ್ತರಣಾ ರೇಖೆಗಳ ಮೂಲಕ ಮತ್ತು ಅದೇ ರೀತಿ ವಿಸ್ತರಣಾ ರೇಖೆಗಳ ಮೂಲಕ ಈ ಹಂತವನ್ನು 1 ಯೂನಿಟ್ನಂತೆ ತೋರಿಸಬಹುದು ಆದ್ದರಿಂದ ಒಮ್ಮೆ ನಾವು ಈ ಅಂಶಗಳನ್ನು ಉದ್ದದ ದೃಷ್ಟಿಯಿಂದ ತಿಳಿದುಕೊಂಡರೆ ಈ ರೇಖೆಯನ್ನು ಎಲ್ಲಿಂದ ಎಲ್ಲಿಗೆ ಸೇರಬೇಕೆಂದು ನಮಗೆ ತಿಳಿಯುತ್ತದೆ ಇದು ಈ ಓರೆಯಾದ ರೇಖೆಗಳನ್ನು ನಿರ್ಮಿಸುವ ವಿಧಾನವಾಗಿದೆ ಅದು ಕೋನೀಯ ಮಾಹಿತಿಯಾಗಿದ್ದರೆ ಸಾಮಾನ್ಯವಾಗಿ ನಾವು ಅದನ್ನು ಕೋನಗಳ ಪರಿಭಾಷೆಯಲ್ಲಿ ಪ್ರತಿನಿಧಿಸುತ್ತೇವೆ ಯಾವುದೇ ಚ್ಯಾಮ್ಫರ್ಗಳು ಈ ನಿರಂತರ ರೇಖೆಗಳನ್ನು ಬಳಸಿಕೊಂಡು ಆ ಚ್ಯಾಮ್ಫರಿಂಗ್ ರೇಖೆಗಳನ್ನು ಸೇರಿದಂತೆ ನಾವು ಅದನ್ನುಪ್ರತಿನಿಧಿಸುತ್ತೇವೆ ಅಂತರವು ತುಂಬಾ ಚಿಕ್ಕದಾದ ಕಾರಣ ಆಯಾಮವು ಹೊರಗಿದೆ ಎಂಬುದನ್ನು ಗಮನಿಸಿ ಆದ್ದರಿಂದ ಅದನ್ನು ಈ ರೀತಿ ತೋರಿಸುವುದು ಸರಿಯಾದ ಮಾರ್ಗವಲ್ಲ ಹೊರಗಿನಿಂದ ಈ ಸಣ್ಣ ಆಯಾಮಗಳನ್ನು ತೋರಿಸಲು ಇದು ನಮಗೆ ಅನುಕೂಲ ಮಾಡಿಕೊಡುತ್ತದೆ ಮತ್ತು 45 ಡಿಗ್ರಿ ಕೋನದಲ್ಲಿ ಇರುವ ಚ್ಯಾಮ್ಫರಿಂಗ್ ಸಹ ಇದೆ ಅವು ಒಂದೇ ಸ್ಥಾನಗಳಲ್ಲಿ ಆರ್ಕ್ಗಳಾಗಿದ್ದರೆ ನಾವು ಸಾಮಾನ್ಯವಾಗಿ ಇದು ಆರ್ಕ್ ಮತ್ತು ಆಯಾಮ ರೇಖೆಯನ್ನು ಬಳಸುತ್ತೇವೆ ಲೀಡರ್ ರೇಖೆಯನ್ನು ಬಳಸಿ ನಾವು ಯೂನಿಟ್ಗಳನ್ನು ಪ್ರತಿನಿಧಿಸುವ ಸ್ಥಿತಿಯಲ್ಲಿರುತ್ತೇವೆ ಅದರ ತ್ರಿಜ್ಯ 6 ಯೂನಿಟ್ಗಳಿಗೆ R ಅಂತೆಯೇ ಈ ಆರ್ಕ್ನಂತಹದ್ದು ಏನಾದರೂ ಇದೆ ಮತ್ತು ಇಲ್ಲಿಂದ ನಾವು ಆ ಆರ್ಕ್ನನ್ನು ಅಳೆಯಲು ಹೋಗುತ್ತೇವೆ ಆದರೆ ಲೀಡರ್ ರೇಖೆಗಳನ್ನು ಬಳಸಿ ನಾವು ಸಣ್ಣ ಯೂನಿಟ್ಗಳನ್ನು ಪ್ರತಿನಿಧಿಸುವ ಸ್ಥಿತಿಯಲ್ಲಿರುತ್ತೇವೆ ಇಲ್ಲಿ ನಾವು ಸಾಮಾನ್ಯವಾಗಿ ಅದನ್ನು ವಸ್ತುವಿನ ಒಳಗೆ ತೋರಿಸುವುದಿಲ್ಲ ಅಂತೆಯೇ ಯಾವುದೇ ಸಂಕೀರ್ಣವಾದ ಆಕಾರಗಳಿದ್ದರೆ ನಾವು ಆಸಕ್ತಿಯ ಪ್ರದೇಶವನ್ನು ಸುತ್ತುವರಿಯುತ್ತೇವೆ ಮತ್ತು ನಂತರ ಅದನ್ನು ನಿಖರವಾದ ಕಟ್ ಆಯಾಮಗಳೊಂದಿಗೆ ವಿಸ್ತರಿಸಿದ ವೀಕ್ಷಣೆಗಳಾಗಿ ತೋರಿಸುತ್ತೇವೆ ನಂತರ ನಾವು ಈ ರೇಖಾಚಿತ್ರ ರೇಖೆಗಳಿಗೆ ವಿಭಿನ್ನ ನಿಯಮಗಳನ್ನು ನೋಡಲು ಪ್ರಯತ್ನಿಸಿದ್ದೇವೆ ಅವುಗಳಲ್ಲಿ ಕೆಲವು ಗಾತ್ರ ಸ್ಥಾನ ಮತ್ತು ಅವುಗಳನ್ನು ಹೇಗೆ ಪ್ರತಿನಿಧಿಸಬೇಕು ಎಂಬುದರ ಬಗ್ಗೆ ಆಗಿದೆ ಮತ್ತು ಉದಾಹರಣೆಗೆ ಯಾವುದೇ ವ್ಯಾಸಗಳಿದ್ದರೆ ಅವುಗಳನ್ನು ಹೇಗೆ ಪ್ರತಿನಿಧಿಸಬೇಕು ಆದ್ದರಿಂದ ಇಲ್ಲಿ ಗಾತ್ರವು S ಚಿಹ್ನೆ ಮತ್ತು ಸ್ಥಾನಗಳ ಸ್ಥಳವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ನಾವು ಅದನ್ನು Ls ನಿಂದ ಪ್ರತಿನಿಧಿಸುತ್ತೇವೆ ಇದು ಗಾತ್ರ ಮತ್ತು ಇದು ಸ್ಥಳ ರಂಧ್ರವು ಆ ನಿರ್ದಿಷ್ಟ ಸ್ಥಳದಲ್ಲಿದೆ ಈಗ ಆಯಾಮದ ಕುರಿತು ನಾವು ನಿರ್ದಿಷ್ಟ ವಿಷಯಗಳಿಗೆ ಬರುತ್ತೇವೆ ಈ ರೇಖೆಗಳನ್ನು ಆಯಾಮಗೊಳಿಸಲು ವಿಭಿನ್ನ ಮಾರ್ಗಗಳಿವೆ ಅವುಗಳಲ್ಲಿ ಒಂದನ್ನು ಚೈನ್ ಆಯಾಮ ಎಂದು ಕರೆಯಲಾಗುತ್ತದೆ ಪ್ರತಿಯೊಂದು ಆಯಾಮವನ್ನು ಯಾವುದೇ ಅಂತರವಿಲ್ಲದೆ ನೇರವಾಗಿ ಮುಂದಿನ ಆಯಾಮದ ಪಕ್ಕದಲ್ಲಿ ಇರಿಸಿದಾಗ ಇದನ್ನು ಬಳಸಲಾಗುತ್ತದೆ ಉದಾಹರಣೆಗೆ ನಾವು ಈ ವಸ್ತುವನ್ನು ತೆಗೆದುಕೊಳ್ಳೋಣ ಒಂದು ಸ್ಟೆಪ್ ಬ್ಲಾಕ್ ಇದೆ ಇದು ಕೆಲವು ರಂಧ್ರಗಳನ್ನು ಸಹ ಹೊಂದಿದೆ ಆದ್ದರಿಂದ ರಂಧ್ರಗಳು ವೃತ್ತಗಳು ಮತ್ತು ಮುಂತಾದವುಗಳಿದ್ದಾಗ ನಾವು ಸಾಮಾನ್ಯವಾಗಿ ಈ ಡ್ಯಾಶ್ ಡಾಟ್ ರೇಖೆಗಳಿಂದ ಪ್ರತಿನಿಧಿಸುತ್ತೇವೆ ಈಗ ನಾವು ಸರಪಳಿ ಆಯಾಮವನ್ನು ಬಳಸಲು ಬಯಸುತ್ತೇವೆ ನೀವು ಗಮನಿಸಿದರೆ ಇಲ್ಲಿ ವಿಸ್ತರಣಾ ರೇಖೆ ಇದೆ ಅಲ್ಲಿ ಇನ್ನೂ ಒಂದು ವಿಸ್ತರಣಾ ರೇಖೆ ಇದೆ ಅಲ್ಲಿ ಇನ್ನೂ ಒಂದು ವಿಸ್ತರಣಾ ರೇಖೆ ಇದೆ ಅದರ ನಡುವೆ ನಾವು ಆಯಾಮ 20 ಅನ್ನು ತೋರಿಸಲಿದ್ದೇವೆ ಮತ್ತೆ ಇದು 25 ಮತ್ತು ಮತ್ತೆ ಇದು 28 ಈ ವಿಸ್ತರಣಾ ರೇಖೆಗಳ ನಡುವೆ ಯಾವುದೇ ಅಂತರವಿಲ್ಲ ಪರಸ್ಪರ ಪಕ್ಕದಲ್ಲಿ ನಾವು ಈ ಆಯಾಮ ರೇಖೆಗಳ ಬಾಣಗಳ ಮೂಲಕ ಆಯಾಮಗಳನ್ನು ತೋರಿಸುತ್ತಿದ್ದೇವೆ ಅಂತೆಯೇ ಲಂಬ ನಿರ್ದೇಶನಕ್ಕಾಗಿ ನಾವು ಇನ್ನೊಂದು ಬಣ್ಣವನ್ನು ಬಳಸೋಣ ಇವು ವಿಸ್ತರಣಾ ರೇಖೆಗಳು ಮತ್ತು ಅದರಲ್ಲಿ ನಾವು ಆಯಾಮದ ರೇಖೆಯನ್ನು ಮತ್ತೆ ಆಯಾಮದ ರೇಖೆಯನ್ನು ಇಲ್ಲಿ ಮತ್ತು ಇಲ್ಲಿ ಆಯಾಮ ರೇಖೆಯನ್ನು ಬಳಸುತ್ತೇವೆ ಆದ್ದರಿಂದ ಅವುಗಳ ನಡುವೆ ಯಾವುದೇ ಅಂತರವಿಲ್ಲ ನಾವು ಒಂದೇ ಮಟ್ಟದಲ್ಲಿ ತೋರಿಸುತ್ತಿದ್ದರೆ ಈ ರೀತಿಯ ವಿಷಯಗಳನ್ನು ನಾವು ಸರಪಳಿ ಆಯಾಮ ಎಂದು ಕರೆಯುತ್ತೇವೆ ಟಾಲರೆನ್ಸ್ ಶೇಖರಣೆ ಭಾಗದ ಕಾರ್ಯದ ಮೇಲೆ ಪರಿಣಾಮ ಬೀರದಿದ್ದರೆ ಮಾತ್ರ ನಾವು ಈ ವಿಧಾನವನ್ನು ಬಳಸಬಹುದು ಮುಂದಿನ ತರಗತಿಯಲ್ಲಿ ನಾವು ಈ ಟಾಲರೆನ್ಸ್ ಸಮಸ್ಯೆಗಳ ಬಗ್ಗೆ ಕಲಿಯುತ್ತೇವೆ 25 ಎಂಎಂ ಬದಲಿಗೆ ನಾವು ಪ್ಲಸ್ ಅಥವಾ ಮೈನಸ್ 0 51 ಎಂಎಂ ರೀತಿಯ ಯೂನಿಟ್ಗಳನ್ನು ಹೊಂದಿದ್ದರೆ ಈ ಹೆಚ್ಚುವರಿ ವಿಷಯವನ್ನು ನಾವು ಟಾಲರೆನ್ಸ್ ಎಂದು ಕರೆಯುತ್ತೇವೆ ಇದರರ್ಥ ನೀವು ಯಂತ್ರದಲ್ಲಿ ಕೆಲಸ ಮಾಡುವಾಗ ಅಥವಾ ಬಹುಶಃ ಈ ರೀತಿಯ ಭಾಗಗಳನ್ನು ಉತ್ಪಾದಿಸುವಾಗ 25 ಮಿ ಗೆ ನಿಖರವಾಗಿ ಉತ್ಪಾದಿಸುವುದು ಸುಲಭವಲ್ಲ ಅಲ್ಲಿ ಯಾವಾಗಲೂ ಪ್ಲಸ್ ಅಥವಾ ಮೈನಸ್ ರೀತಿಯ ತಿದ್ದುಪಡಿಗಳು ಒಳಗೊಂಡಿರುತ್ತವೆ ಅಂತಹ ವಿಷಯಗಳನ್ನು ಟಾಲರೆನ್ಸ್ಗಳು ಎಂದು ಕರೆಯಲಾಗುತ್ತದೆ ಹೆಚ್ಚಿನ ವಿವರಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಕಲಿಯುತ್ತೇವೆ ನಾವು ಅಂತಹ ರೀತಿಯ ಟಾಲರೆನ್ಸ್ಗಳನ್ನು ಹೊಂದಿರದಿದ್ದಾಗ ಮಾತ್ರ ನಾವು ಸರಪಳಿ ಆಯಾಮವನ್ನು ತೋರಿಸುವ ಸ್ಥಿತಿಯಲ್ಲಿರುತ್ತೇವೆ ಇಲ್ಲದಿದ್ದರೆ ಏನಾಗುತ್ತದೆ ಇದು 25 ಪ್ಲಸ್ ಅಥವಾ ಮೈನಸ್ ಆಗಿರಬೇಕು ಇದರರ್ಥ ಯಾವಾಗಲೂ ಕೆಲವು ರೀತಿಯ ಅಂತರವನ್ನು ಹೊಂದಿರುತ್ತದೆ ಆದ್ದರಿಂದ ಭಾಗಗಳ ನಡುವೆ ಅಂತಹ ರೀತಿಯ ಪದರಗಳು ಇದ್ದಾಗ ನಿರಂತರ ಸರಪಳಿ ಆಯಾಮವು ಸಾಧ್ಯವಿಲ್ಲ ಇದು ಯಂತ್ರಶಾಸ್ತ್ರಜ್ಞನನ್ನು ಅನಗತ್ಯವಾಗಿ ಗೊಂದಲಗೊಳಿಸುತ್ತದೆ ಆದ್ದರಿಂದ ಅಂತಹ ಟಾಲರೆನ್ಸ್ ಶೇಖರಣೆ ಸಾಧ್ಯವಾಗದಿದ್ದಾಗ ಮಾತ್ರ ನಾವು ಸರಪಳಿ ಆಯಾಮವನ್ನು ಬಳಸುತ್ತೇವೆ ಅದು ಇಲ್ಲದಿದ್ದರೆ ಮಾತ್ರ ನಾವು ಸರಪಳಿ ಆಯಾಮದೊಂದಿಗೆ ಹೋಗಬೇಕು ಈ ರೀತಿಯ ನಿರಂತರ ವಿಷಯ ನಾವು ಒಂದು ಸಿಲಿಂಡರ್ ಆಕಾರದ ವಸ್ತುವನ್ನು ತೆಗೆದುಕೊಳ್ಳೋಣ ಇಲ್ಲಿ ಸರಪಳಿ ಆಯಾಮವನ್ನು ಪ್ರತಿನಿಧಿಸುವ ಬದಲಾಗಿ ನಾವು ಸಮಾನಾಂತರ ಆಯಾಮವನ್ನು ಬಳಸುತ್ತೇವೆ ಆದ್ದರಿಂದ ಯಾವಾಗಲೂ ಉಲ್ಲೇಖದ ಆಧಾರವಿರುತ್ತದೆ ಹೈಲೈಟರ್ ಮೂಲಕ ನೋಡೋಣ ಇದು ಉಲ್ಲೇಖದ ಮೂಲವಾಗಿದೆ ಆ ಉಲ್ಲೇಖದ ಮೂಲದಿಂದ ನಾವು 15 ರೀತಿಯ ಯೂನಿಟ್ಗಳನ್ನು ಹೊಂದಲ್ಲಿದ್ದೇವೆ ಅಂತೆಯೇ ಆ ಉಲ್ಲೇಖದ ಮೂಲದಿಂದ ಇದು 30 ಯೂನಿಟ್ಗಳಲ್ಲಿದೆ ಅಂತೆಯೇ ಈ ಉಲ್ಲೇಖದ ಬೇಸ್ನಿಂದ ನಾವು ಈ 45 ಯೂನಿಟ್ಗಳನ್ನು ಹೊಂದಿದ್ದೇವೆ ಆದ್ದರಿಂದ ಈ ಉಲ್ಲೇಖದೊಂದಿಗೆ ಯಾವ ಉದ್ದವನ್ನು ಪ್ರತಿನಿಧಿಸುವುದು ತುಂಬಾ ಸುಲಭ ಆ ರೀತಿಯ ವಿಷಯ ವಿಶೇಷವಾಗಿ ನಾವು ಇದನ್ನು ತೋರಿಸುತ್ತಿದ್ದರೆ ಅದನ್ನು ತೋರಿಸುತ್ತಿದ್ದರೆ ಇದನ್ನು ನೋಡಿ ಇವು ಒಂದಕ್ಕೊಂದು ಸಮಾನಾಂತರವಾಗಿರುತ್ತವೆ ಅಂತಹ ಆಯಾಮಗಳನ್ನು ನಾವು ಸಮಾನಾಂತರ ಆಯಾಮ ಎಂದು ಕರೆಯುತ್ತೇವೆ ಸಾಮಾನ್ಯ ವೈಶಿಷ್ಟ್ಯದಿಂದ ಆಯಾಮಗಳ ಸಂಖ್ಯೆಯನ್ನು ಒಂದೇ ದಿಕ್ಕಿನಲ್ಲಿ ಅಳೆಯುವಾಗ ಇಲ್ಲಿ ಸಾಮಾನ್ಯ ಲಕ್ಷಣವೆಂದರೆ ಇದು ಅದು ಭಾಗದ ಮೇಲ್ಮೈ ಮತ್ತು ನಂತರ ಒಂದೇ ವೈಶಿಷ್ಟ್ಯದಿಂದ ಎಲ್ಲಾ ಆಯಾಮಗಳನ್ನು ಸೂಚಿಸುವ ವಿಧಾನವನ್ನು ಸಮಾನಾಂತರ ಆಯಾಮ ಎಂದು ಕರೆಯಲಾಗುತ್ತದೆ ಆಯಾಮದ ರೇಖೆಗಳು ಒಂದಕ್ಕೊಂದು ಸಮಾನಾಂತರವಾಗಿರುತ್ತವೆ ಮತ್ತು ಸಮಾನ ಅಂತರದಲ್ಲಿರುತ್ತವೆ ಎಂಬುದನ್ನು ಗಮನಿಸಿ ಈ ಅಂತರವು ಒಂದೇ ಆಗಿರುತ್ತದೆ ಅಂತಹ ಆಯಾಮವನ್ನು ಸಮಾನಾಂತರ ಆಯಾಮ ಎಂದು ಕರೆಯಲಾಗುತ್ತದೆ ಸಂಯೋಜಿತ ಆಯಾಮ ಎಂದು ಕರೆಯಲ್ಪಡುವ ಈ ವಿಷಯಗಳನ್ನು ಆಯಾಮಗೊಳಿಸಲು ಇನ್ನೂ ಒಂದು ಮಾರ್ಗವಿದೆ ಈ ವಸ್ತುವನ್ನು ಆರಿಸೋಣ ಇದು ವಸ್ತು ಮತ್ತು ಇವು ವಿಸ್ತರಣಾ ರೇಖೆಗಳು ಆದ್ದರಿಂದ ಇವು ಒಂದು ರೀತಿಯ ನಿರಂತರ ಸರಪಳಿ ಆಯಾಮಗಳಾಗಿವೆ ನೀವು ಪರಸ್ಪರರ ಪಕ್ಕದಲ್ಲಿ 20 15 20 ಅನ್ನು ಗಮನಿಸಿದರೆ ಮತ್ತು ಅದು ನಿರಂತರ ಸರಪಳಿ ಆಯಾಮವಾಗಿದೆ ನಾವು ಇನ್ನೊಂದನ್ನು ನೋಡೋಣ ಇದು ಇದಕ್ಕೆ ಮತ್ತು ಇದು ಇದಕ್ಕೆ ನಾವು ಈ 8 ಮಿಮೀ ನೋಡುತ್ತಿರುವಾಗ ಮತ್ತು ಈ 8 ಎಂಎಂ ಈ ಸಮಾನಾಂತರಕ್ಕೆ ಸಮಾನಾಂತರವಾಗಿರುತ್ತದೆ ಆದ್ದರಿಂದ ಈ 8 ಭಾಗಗಳಿಗೆ ನಾವು ಎರಡೂ ಸಮಾನಾಂತರವನ್ನು ಹೊಂದಿದ್ದೇವೆ ಸಮಾನಾಂತರ ಆಯಾಮ ಮತ್ತು ಈ 20 ಸರಪಳಿ ರೀತಿಯ ಭಾಗ ಎರಡನ್ನೂ ಒಂದೇ ಚಿತ್ರದಲ್ಲಿ ಸೇರಿಸಲಾಗಿದೆ ಅಂತಹ ವಿಷಯಗಳನ್ನು ಸಂಯೋಜಿತ ಆಯಾಮ ಎಂದು ಕರೆಯಲಾಗುತ್ತದೆ ಕೆಲವೊಮ್ಮೆ ಸರಪಳಿ ಮತ್ತು ಸಮಾನಾಂತರ ಆಯಾಮಗಳನ್ನು ಸಂಯೋಜಿಸುವುದು ಅವಶ್ಯಕವಾಗಿರುತ್ತದೆ ಆಗ ಆ ಉದೇಶಕ್ಕಾಗಿ ನಾವು ಇದನ್ನು ಬಳಸುತ್ತೇವೆ ಕೆಲವೊಮ್ಮೆ ನಾವು ನಿರ್ದೇಶಾಂಕಗಳಿಂದಲೂ ಸಹ ಆಯಾಮವನ್ನು ಬಳಸಬೇಕಾಗಬಹುದು ಭಾಗವು ಅನೇಕ ಆಯಾಮಗಳನ್ನು ಹೊಂದಿರುವಾಗ ಇದನ್ನು ಓದುವುದು ಸುಲಭ ನಿರ್ದೇಶಾಂಕಗಳನ್ನು ಬಳಸುವ ಉದಾಹರಣೆಯನ್ನು ನಾವು ಪರಿಗಣಿಸೋಣ ಅದರಲ್ಲಿ ಒಂದು ಪ್ಲೇಟ್ಗೆ ಹಲವು ರಂಧ್ರಗಳಿವೆ ಆ ಪ್ಲೇಟ್ ಅನ್ನು ನೋಡೋಣ ಇದು ಪ್ಲೇಟ್ ಆಗಿದೆ ವಿಭಿನ್ನ ಗಾತ್ರದ ಅನೇಕ ರಂಧ್ರಗಳಿವೆ ಈಗ ಯಾರಾದರೂ ಆಯಾಮಗಳನ್ನು ತೋರಿಸಲು ಪ್ರಾರಂಭಿಸಲು ಬಯಸಿದರೆ ಅದು ಸ್ವಲ್ಪ ನಾಜೂಕಿಲ್ಲದಂತಾಗುತ್ತದೆ ಅದು ತುಂಬಾ ವಿಕಾರವಾಗುತ್ತದೆ ಆದ್ದರಿಂದ ಆ ವಸ್ತುವಿನ ಸುತ್ತ ಈ ಎಲ್ಲಾ ಆಯಾಮಗಳನ್ನು ತೋರಿಸುವುದು ನಿಜವಾಗಿಯೂ ಒಳ್ಳೆಯದಲ್ಲ ಅದರ ಬದಲಾಗಿ ವಿಷಯಗಳನ್ನು ಪಟ್ಟಿ ಮಾಡುವುದು ಸಾಮಾನ್ಯ ಅಭ್ಯಾಸವಾಗಿದೆ ರಂಧ್ರ ಇದ್ದಾಗಲೆಲ್ಲಾ ನಾವು ಯಾವಾಗಲೂ ಈ ಡ್ಯಾಶ್ ಅನ್ನು ಬೇರೆ ರೀತಿಯ ರೇಖೆಗಳನ್ನು ಹೊಂದಿದ್ದೇವೆ ಇದು ಆಯತಾಕಾರದ ತಟ್ಟೆಯ ಮೂಲಕ ರಂಧ್ರವನ್ನು ಕೊರೆಯುವಂತಿದೆ ಇಲ್ಲಿ ನಾವು ವಿಭಿನ್ನ ರಂಧ್ರಗಳನ್ನು ಹೊಂದಿದ್ದೇವೆ 1 2 3 4 ರಿಂದ 11 ಒಟ್ಟು ಈ ಪೆಟ್ಟಿಗೆಗೆ 11 ರಂಧ್ರಗಳಿವೆ ಆದ್ದರಿಂದ ಈ ಆಯತಾಕಾರದ ಫಲಕವನ್ನು ಪ್ರತಿನಿಧಿಸಲು ನಮಗೆ ಆಸಕ್ತಿ ಇಲ್ಲದಿದ್ದಾಗ ಆದರೆ ರಂಧ್ರಗಳು ಮತ್ತು ಅವುಗಳ ಸ್ಥಳ ಸಾಮಾನ್ಯವಾಗಿ ನಾವು ಈ ರೀತಿಯ ಟ್ಯಾಗಿಂಗ್ನೊಂದಿಗೆ ಹೋಗುತ್ತೇವೆ ನೀವು ಕೇವಲ 1 2 3 ರೀತಿಯ ಹೆಸರುಗಳನ್ನು ನೀಡಿ ನಾವು ಕರೆಯುವದನ್ನು ಟ್ಯಾಗ್ ಮಾಡಿ ಮತ್ತು ಅದರ X ಅದರ Y ನಿರ್ದೇಶಾಂಕಗಳನ್ನು ನಿರ್ದೇಶಿಸುತ್ತದೆ ಆದ್ದರಿಂದ 1 ಕ್ಕೆ Y ಗೆ X ಗೆ 1 ಇದು 15 ಯೂನಿಟ್ಗಳಲ್ಲಿದೆ ಮತ್ತು ಅದು 25 ಯೂನಿಟ್ಗಳಲ್ಲಿದೆ ಬಹುಶಃ X ದಿಕ್ಕಿನಲ್ಲಿ ಇಲ್ಲಿ ನಮಗೆ X ದಿಕ್ಕು ತಿಳಿದಿದೆ ಅದು Y ದಿಕ್ಕು X ದಿಕ್ಕಿನಲ್ಲಿ 15 ಯೂನಿಟ್ಗಳು ಆದ್ದರಿಂದ ನಾವು ನೋಡಿದರೆ ಇದು 15 ಯೂನಿಟ್ಗಳು ಮತ್ತು ನಾವು ಅದನ್ನು ನೋಡುತ್ತಿದ್ದರೆ ಇದು 25 ಯೂನಿಟ್ಗಳು ಇದು ನಾವು ಈ 15 ಮತ್ತು 25 ಅನ್ನು ಅರ್ಥಮಾಡಿಕೊಳ್ಳುವ ವಿಧಾನವಾಗಿದೆ ಆ ರಂಧ್ರದ ಮಧ್ಯವು ಆ 15 ಮತ್ತು 25 ಯೂನಿಟ್ಗಳಲ್ಲಿದೆ ಮತ್ತು ಗಾತ್ರವು ಮೂಲತಃ ವ್ಯಾಸವನ್ನು ನಾವು ಸಾಮಾನ್ಯವಾಗಿ ಪ್ರತಿನಿಧಿಸುತ್ತೇವೆ ಆದ್ದರಿಂದ ಈ ಸಂಪೂರ್ಣ ವ್ಯಾಸವನ್ನು ನಾವು ಲೀಡರ್ ರೇಖೆ 510 ಯೂನಿಟ್ಗಳಿಂದ ತೋರಿಸಲಿದ್ದೇವೆ ಅಂತೆಯೇ 2 ನಂತಹ ಇತರ ರಂಧ್ರಗಳಿಗೆ 2 ಇದು ಮತ್ತೆ 15 ಯೂನಿಟ್ಗಳು ಅದರಿಂದ ನಾವು ಈ X ಆಯಾಮ 15 ಅನ್ನು ಹೊಂದಲು ಕಾರಣವಾಗಿದೆ ಮತ್ತು ಇದು Y ದಿಕ್ಕಿನಲ್ಲಿ ಹೆಚ್ಚು ದೂರದಲ್ಲಿದೆ ಆದ್ದರಿಂದ ಅದು ಎರಡನೇ ರಂಧ್ರಕ್ಕೆ 65 ಮತ್ತು ವ್ಯಾಸವು 10 ಆಗಿದೆ ದೊಡ್ಡದನ್ನು ನೋಡೋಣ ಆದ್ದರಿಂದ ನಾವು ಈ ರಂಧ್ರ ಆಯಾಮಗಳನ್ನು ನೋಡೋಣ ಮತ್ತು ಅದನ್ನು ಅರ್ಥಮಾಡಿಕೊಳ್ಳೋಣ ಈ ಭಾಗ 8 ಇದು ಡ್ಯಾಶ್ ಡಾಟ್ ರೇಖೆಗಳಿರುವ ರಂಧ್ರವಾಗಿದೆ ಇದು X ದಿಕ್ಕಿನಲ್ಲಿ 60 ಯೂನಿಟ್ಗಳು ಲಂಬ ದಿಕ್ಕಿನಲ್ಲಿ 50 ಯೂನಿಟ್ಗಳು ಮತ್ತು ಇದು 15ಯೂನಿಟ್ಗಳ ವ್ಯಾಸವನ್ನು ಹೊಂದಿದೆ ಅಂತೆಯೇ ನಾವು 11 ನೇ ಭಾಗವನ್ನು ಇಲ್ಲಿ ಆರಿಸೋಣ ಸಮತಲ ದಿಕ್ಕಿನಲ್ಲಿ ಇದು 90 ಯೂನಿಟ್ಗಳಲ್ಲಿದೆ ಮತ್ತು ಇದು 20 ಯೂನಿಟ್ಗಳಲ್ಲಿದೆ ಆದ್ದರಿಂದ ಈ ಎಲ್ಲಾ ಆಯಾಮಗಳನ್ನು ತೋರಿಸುವ ಬದಲು ಸಾಮಾನ್ಯವಾಗಿ ನಾವು ಟ್ಯಾಗ್ ಟೇಬಲ್ನನ್ನು ಬಳಸುತ್ತೇವೆ ಈ ರೀತಿಯ ವಿಷಯವನ್ನು ನಿರ್ದೇಶಾಂಕಗಳಿಂದ ಆಯಾಮ ಎಂದು ಕರೆಯಲಾಗುತ್ತದೆ ಅಂತೆಯೇ ವೃತ್ತಾಕಾರದ ಲಕ್ಷಣಗಳು ಇದ್ದಾಗಲೆಲ್ಲಾ ವ್ಯಾಸವನ್ನು ತೋರಿಸುವ ವಿಭಿನ್ನ ಮಾರ್ಗಗಳಿವೆ ನಾವು ಒಂದು ಉದಾಹರಣೆಯನ್ನು ಆರಿಸೋಣ ವೃತ್ತವೆಂದು ಹೇಳಿ ಅದು ವೃತ್ತವಾಗಿದ್ದರೆ ತ್ರಿಜ್ಯದ ಬದಲು ಅದರ ವ್ಯಾಸವನ್ನು ನೀಡುವ ಮೂಲಕ ಅದನ್ನು ಆಯಾಮಗೊಳಿಸಬೇಕು ಆರ್ಕ್ಗಳಿಗೆ ಮಾತ್ರ ನಾವು ವ್ಯಾಸದ ಆಯಾಮದೊಂದಿಗೆ ಹೋಗಬೇಕಾದ ಯಾವುದೇ ರೀತಿಯ ವೃತ್ತಗಳಿಗೆ ತ್ರಿಜ್ಯವನ್ನು ಬಳಸುತ್ತೇವೆ ನಾವು ಈ ವೃತ್ತವನ್ನು ಆರಿಸೋಣ ಏಕೆಂದರೆ ಈ ಅಂತರವು ದೊಡ್ಡದಾಗಿದೆ ಅದನ್ನು ಬಾಣದ ದೃಷ್ಟಿಯಿಂದ ತೋರಿಸಬಹುದು ಫೈ 30 ಹೊಂದಿರುವ ಲೀಡರ್ ರೇಖೆ ಸಾಮಾನ್ಯವಾಗಿ ಈ ಲೀಡರ್ ರೇಖೆಗಳನ್ನು ನಾವು ಅಡ್ಡಲಾಗಿ ಇಡುತ್ತೇವೆ ಇದು ಸರಿಯಾದ ಮಾರ್ಗವಾಗಿದೆ ಮತ್ತು ಅದರ ಪಕ್ಕದಲ್ಲಿ ನಾವು ಫೈ ಚಿಹ್ನೆಯ ವ್ಯಾಸವನ್ನು ಪ್ರತಿನಿಧಿಸುತ್ತೇವೆ ಮತ್ತು ಆಯಾಮಗಳನ್ನು ತೋರಿಸುತ್ತೇವೆ ಅದು ವಿಷಯಗಳನ್ನು ತೋರಿಸುವ ಒಂದು ಮಾರ್ಗವಾಗಿದೆ ನಾವು ಇತರ ಆಯಾಮಗಳನ್ನು ನೋಡೋಣ ಉದಾಹರಣೆಗೆ ಇದು ಮತ್ತೊಂದು ವೃತ್ತವಾಗಿದೆ ಈ ವೃತ್ತಕ್ಕಾಗಿ ಇವು ವಿಸ್ತರಣಾ ರೇಖೆಗಳು ಫೈ 30 ಯೂನಿಟ್ಗಳ ದೃಷ್ಟಿಯಿಂದಲೂ ಇದನ್ನು ತೋರಿಸಬಹುದು ಇದು ಇನ್ನೊಂದು ಮಾರ್ಗ ನಾವು ರಂಧ್ರ ಮತ್ತು ಇತರ ವಸ್ತುಗಳನ್ನು ಹೊಂದಿದ್ದರೆ ನಾವು ಸಾಮಾನ್ಯವಾಗಿ ಈ ಡ್ಯಾಶ್ ಡಾಟ್ ರೀತಿಯ ವಸ್ತುಗಳು ಅಥವಾ ರಂಧ್ರಗಳನ್ನು ಹೊಂದಿರುವ ವೃತ್ತದೊಂದಿಗೆ ಹೋಗುತ್ತೇವೆ ಮತ್ತು ಈ ಡ್ಯಾಶ್ ಡಾಟ್ ರೇಖೆಗಳನ್ನು ತೋರಿಸಲು ನಾವು ಒಂದು ಭಾಗದಲ್ಲಿರುತ್ತೇವೆ ಈ ಆಯಾಮವನ್ನು ತೋರಿಸುವ ಇನ್ನೊಂದು ಮಾರ್ಗವಿದೆ ಈ ಆಯಾಮದ ಎರಡು ಬಾಣಗಳ ರೇಖೆಯನ್ನು ತೋರಿಸುವ ಬದಲು ಅದನ್ನು ಒಂದೇ ಬಾಣದಿಂದಲೂ ತೋರಿಸಬಹುದು ಫೈ 7 5 ರೊಂದಿಗಿನ ಲೀಡರ್ ಲೈನ್ ಆದ್ದರಿಂದ ಈ ಮಾರ್ಗವು ಸಹ ವೃತ್ತವಿದೆ ಎಂದು ಪ್ರತಿನಿಧಿಸುತ್ತದೆ ಮತ್ತು ವ್ಯಾಸವು 7 5 ಯೂನಿಟ್ಗಳು ನಾವು ಸಾಮಾನ್ಯವಾಗಿ ನೋಡುವ ವಿವಿಧ ರೀತಿಯ ವೃತ್ತಾಕಾರದ ವೈಶಿಷ್ಟ್ಯಗಳಿವೆ ಇದು ಪ್ಲೇನರ್ ವೃತ್ತದಂತೆಯೇ ಇದ್ದರೆ ನಾವು ವ್ಯಾಸದ ಫೈ ಮೂಲಕ ಪ್ರತಿನಿಧಿಸುತ್ತೇವೆ ಕೆಲವೊಮ್ಮೆ ನಾವು ಹಂಪ್ ರೀತಿಯ ಆಕಾರಗಳನ್ನು ನೋಡುತ್ತೇವೆ ವಕ್ರರೇಖೆಗಳು ವೃತ್ತಾಕಾರದ ತ್ರಿಜ್ಯದ ವಕ್ರರೇಖೆಗಳು ನಾವು ಆ ರೀತಿಯ ವಿಷಯವನ್ನು ಮಾತ್ರ ಪ್ರತಿನಿಧಿಸುತ್ತೇವೆ ಏಕೆಂದರೆ ಅದು ವೃತ್ತವಲ್ಲ ಅದು ಕೇವಲ ಹಂಪ್ ಆಗಿದೆ ಮತ್ತು ಅದಕ್ಕೆ ತ್ರಿಜ್ಯವಿದೆ ಆದ್ದರಿಂದ ಬಹುಶಃ ಇದು ಕೇಂದ್ರವಾಗಿದ್ದು ಅಲ್ಲಿಂದ ಅದು R5 ಯೂನಿಟ್ಗಳಲ್ಲಿರಬಹುದು ಆದ್ದರಿಂದ ವಸ್ತುವಿನೊಳಗೆ ಆಯಾಮಗಳನ್ನು ತೋರಿಸುವ ಬದಲು ನಾವು ಅದನ್ನು ಸಾಮಾನ್ಯವಾಗಿ ಆ ರೀತಿಯಲ್ಲಿ ತೋರಿಸುತ್ತೇವೆ ಈ ರೀತಿಯ ವಕ್ರಾರೇಖೆಗಳ ಆರ್ಕ್ಗಳಿಗಾಗಿ ಆ ಕೇಂದ್ರಬಿಂದುವನ್ನು ತೋರಿಸುವುದು ಸಹ ಅವಶ್ಯಕ ಆ ಕೇಂದ್ರಬಿಂದುವಿನಿಂದ ನಾವು ತ್ರಿಜ್ಯವನ್ನು ಅಳೆಯುತ್ತಿದ್ದರೆ ನಾವು ಸಾಮಾನ್ಯವಾಗಿ ಅದರೊಂದಿಗೆ ಹೋಗುತ್ತೇವೆ ಇದು ಸಿಲಿಂಡರಾಕಾರದ ವಸ್ತುಗಳು ಮತ್ತು ವ್ಯಾಸದಂತೆಯೇ ಇದ್ದರೆ ವಸ್ತುವಿನೊಳಗೆ ತೋರಿಸುವ ಬದಲು ನಾವು ಈ ರೀತಿ ತೋರಿಸಲು ಬಯಸುತ್ತೇವೆ ಏಕೆಂದರೆ ಇದು ತಪ್ಪು ಅಭ್ಯಾಸವಾಗಿದೆ ಆದ್ದರಿಂದ ನಾವು ಏನು ಮಾಡಬೇಕೆಂದರೆ ಆಯತಾಕಾರದ ಆಯಾಮಗಳು ಗೋಚರಿಸುವ ಅಥವಾ ನೋಡುವ ವಸ್ತುವಿನಿಂದ ನಾವು ಮುಂದೆ ಹೋಗುತ್ತೇವೆ ಏಕೆಂದರೆ ಸಿಲಿಂಡರ್ನನ್ನು ನಾವು ಈ ಕಡೆಯಿಂದ ನೋಡುತ್ತಿದ್ದರೆ ಅದು ಆಯತದಂತೆ ಕಾಣುತ್ತದೆ ಈ ನೋಟಗಳನ್ನು ನಾವು ನಂತರದ ಉಪನ್ಯಾಸಗಳಲ್ಲಿ ಕಲಿಯುತ್ತೇವೆ ಆ ಆಯಾಮಗಳಿಗಾಗಿ ನಾವು ತೋರಿಸಬೇಕಾಗಿದೆ ಇದು ಫೈ 6 ಮಿಲಿಮೀಟರ್ ಆಯಾಮವಾಗಿದೆ ಆದ್ದರಿಂದ ವೃತ್ತವನ್ನು ತ್ರಿಜ್ಯದ ಬದಲು ಅದರ ವ್ಯಾಸವನ್ನು ನೀಡುವ ಮೂಲಕ ಆಯಾಮವನ್ನು ತೋರಿಸಬೇಕು ಅಲ್ಲಿ ಅನೇಕ ರಂಧ್ರಗಳಿವೆ ಅವುಗಳನ್ನು ವೃತ್ತಗಳಲ್ಲಿ ಜೋಡಿಸಲಾಗಿದೆ ಒಂದು ವೃತ್ತವಿದೆ ಇನ್ನೊಂದು ವೃತ್ತವಿದೆ ಮತ್ತು ಮುಂತಾದವು N ಸಂಖ್ಯೆಯ ವೃತ್ತಗಳಿವೆ ಅಂತಹ ಸಂದರ್ಭದಲ್ಲಿ ಮುಖ್ಯ ವೃತ್ತದಲ್ಲಿ ಎಷ್ಟು ವೃತ್ತಗಳಿವೆ ಎಂದು ನಾವು ಉಲ್ಲೇಖಿಸುತ್ತೇವೆ ಆದ್ದರಿಂದ ಸಾಮಾನ್ಯವಾಗಿ ನಾವು ಆ ಮುಖ್ಯ ವೃತ್ತದ ವ್ಯಾಸವನ್ನು ಲೀಡರ್ ಲೈನ್ ಮೂಲಕ ಪ್ರತಿನಿಧಿಸುತ್ತೇವೆ ಮತ್ತು ಈ ವೃತ್ತಗಳ ನಡುವಿನ ಮಧ್ಯದ ಅಂತರವನ್ನು ಸಹ ಪ್ರತಿನಿಧಿಸುತ್ತೇವೆ ಏಕೆಂದರೆ ಅವುಗಳು ಏಕರೂಪವಾಗಿ ಅಂತರದಲ್ಲಿರುತ್ತವೆ ಅಂತಹ ಸಂದರ್ಭದಲ್ಲಿ ನಾವು ಕೇವಲ ರಂಧ್ರಗಳ ಸಂಖ್ಯೆಯನ್ನು ಪ್ರತಿನಿಧಿಸುತ್ತೇವೆ ಇಲ್ಲದಿದ್ದರೆ ಒಬ್ಬರು ನಿಜವಾಗಿಯೂ ಆ ವೃತ್ತದಿಂದ ಮಾಡಿದ ಕೋನವನ್ನು ತೋರಿಸಬಹುದು ಇಲ್ಲದಿದ್ದರೆ ಆ ವೃತ್ತದಿಂದ ಮಾಡಲ್ಪಟ್ಟ ಕೋನವನ್ನು ನಿಜವಾಗಿಯೂ ತೋರಿಸಬಹುದು ಆ ವೃತ್ತದ ಮಧ್ಯಭಾಗವನ್ನು ಇತರ ಬಾಹ್ಯ ವೃತ್ತಗಳಿಗೆ ಸಂಪರ್ಕಿಸುವ ತ್ರಿಜ್ಯವನ್ನು ತೋರಿಸಬಹುದು ನಾವು ಸಾಮಾನ್ಯವಾಗಿ ಆ ಕೋನ ಯಾವುದೆಂದು ಸಹ ಉಲ್ಲೇಖಿಸುತ್ತೇವೆ ಉದಾಹರಣೆಗೆ ಈ ರೇಖಾಚಿತ್ರವನ್ನು ನೋಡೋಣ ಇಲ್ಲಿ ವೃತ್ತಗಳಿವೆ ಯಾವುದರ ಮೇಲೆ ಈ ವೃತ್ತಾಕಾರದ ರಂಧ್ರಗಳನ್ನು ರಚಿಸಲಾಗುತ್ತದೆ ಎಂಬುದೂ ಮುಖ್ಯ ಉದ್ದೇಶವಾಗಿದೆ ಈ ರಂಧ್ರಗಳು ಇದ್ದಾಗಲೆಲ್ಲಾ ಅದನ್ನು ಡ್ಯಾಶ್ ಡಾಟ್ ರೀತಿಯ ರೇಖೆಗಳ ಮೂಲಕ ತೋರಿಸುವುದು ನಮಗೆ ಸಾಮಾನ್ಯ ಅಭ್ಯಾಸವಾಗಿದೆ ಮತ್ತು ಅವುಗಳನ್ನು ಈ ವೃತ್ತದ ಸುತ್ತಲೂ ಇರಿಸಲಾಗುತ್ತದೆ ಆದ್ದರಿಂದ ಮತ್ತೆ ನಾವು ಡ್ಯಾಶ್ ಡಾಟ್ ರೀತಿಯ ವಕ್ರರೇಖೆಯನ್ನು ತೋರಿಸಿದ್ದೇವೆ ಈ 1 2 3 ಈ ಸಣ್ಣ ರಂಧ್ರಗಳನ್ನು ಅದರ ಸುತ್ತಲೂ ಇರಿಸಲಾಗಿದೆ ಆದ್ದರಿಂದ ಸ್ವಾಭಾವಿಕವಾಗಿ ನಾವು ಆ ಆಯಾಮವನ್ನು ತೋರಿಸಲಿದ್ದೇವೆ ಇದು ಸುಮಾರು 60 ಯೂನಿಟ್ಗಳು ಮತ್ತು ಅಡ್ಡಲಾಗಿರುವ ಈ ವೃತ್ತವನ್ನು 18 ಡಿಗ್ರಿಗಳಲ್ಲಿ ಇರಿಸಲಾಗುತ್ತದೆ ಬಹುಶಃ ಈ ವೃತ್ತವನ್ನು 30 ಡಿಗ್ರಿಗಳಲ್ಲಿ ಇರಿಸಲಾದ ರೇಡಿಯಲ್ ಸ್ಥಳವನ್ನು ವೃತ್ತಿಸಿ ಬಹುಶಃ ಈ ವೃತ್ತಾಕಾರದ ಸ್ಥಳವನ್ನು 15 ಡಿಗ್ರಿಗಳಲ್ಲಿ ಇರಿಸಲಾಗುತ್ತದೆ ಇಂತಹ ವಿಷಯಗಳನ್ನು ನಾವು ಸಾಮಾನ್ಯವಾಗಿ ತೋರಿಸುತ್ತೇವೆ ಮತ್ತು ಇನ್ನೊಂದು ವಿಷಯವೆಂದರೆ ಮೂರು ರಂಧ್ರಗಳನ್ನು ಗಮನಿಸಬೇಕು 1 2 3 ನಾವು ತೋರಿಸುತ್ತಿರುವ ರಂಧ್ರಗಳು ಆ ರಂಧ್ರದ ವ್ಯಾಸದ ಬಗ್ಗೆ ಬಹುಶಃ ಇದು 10 ಯೂನಿಟ್ಗಳು ಇತರ ಆಯಾಮಗಳ ಬಗ್ಗೆ ನಾವು ಕಲಿಯಲು ಹೋದಾಗ ಉಳಿದ ವಿಷಯಗಳನ್ನು ನಾವು ಕಲಿಯುತ್ತೇವೆ ಅಂತೆಯೇ ಈ ಆರ್ಕ್ಗೆ ಆರ್ಕ್ಗಳು ಇದ್ದಾಗಲೆಲ್ಲಾ ನಾವು ಅದನ್ನು ಸಾಮಾನ್ಯವಾಗಿ ತ್ರಿಜ್ಯ ಮತ್ತು ಅದರ ಕೇಂದ್ರಬಿಂದುವಿನಿಂದ ಪ್ರತಿನಿಧಿಸುತ್ತೇವೆ ಅಂತೆಯೇ ಅಲ್ಲಿ ಈ ವೃತ್ತದ ಕೇಂದ್ರಬಿಂದುವಿದೆ ಉದಾಹರಣೆಗೆ ಇದು ಮತ್ತೊಂದು ಆರ್ಕ್ ಈ ಕೇಂದ್ರಬಿಂದುವಿನಿಂದ ನಾವು ಅದನ್ನು 10 ಯೂನಿಟ್ಗಳು ಮತ್ತು ಚಿಹ್ನೆ R ಎಂದು ಅಳೆಯುತ್ತೇವೆ ಏಕೆಂದರೆ ನಾವು ವಸ್ತುವಿನ ಒಳಗೆ ಬಳಸುವುದಿಲ್ಲ ಆದ್ದರಿಂದ ನಾವು ಸಾಮಾನ್ಯವಾಗಿ ಹೊರಗಿನಿಂದ 10 ಯೂನಿಟ್ಗಳೊಂದಿಗೆ ಲೀಡರ್ ಲೈನ್ ಮೂಲಕ ತ್ರಿಜ್ಯವನ್ನು ತೋರಿಸುತ್ತೇವೆ ಮತ್ತು ಆ ಆರ್ಕ್ನ ಮಧ್ಯಭಾಗವು ಈ 10 ಪ್ಲಸ್ ಚಿಹ್ನೆಯಾಗಿದೆ ಅಂತೆಯೇ ಇಲ್ಲಿಂದ ಬಾಹ್ಯ ರೀತಿಯ ವಕ್ರಾರೇಖೆಗಳು ಇವೆ ಆರ್ಕ್ನ ಮಧ್ಯಭಾಗವು ವಸ್ತುವಿನ ಒಳಗೆ ಅಲ್ಲ ಆದರೆ ಅದರ ಹೊರಗಿದೆ ಆದ್ದರಿಂದ ಅದಕ್ಕೆ ಸಂಬಂಧಿಸಿದಂತೆ ನಾವು 46 ಯೂನಿಟ್ಗಳನ್ನು ತೋರಿಸುತ್ತೇವೆ ಈ ತ್ರಿಜ್ಯವನ್ನು ಈ ಕೇಂದ್ರಬಿಂದುವಿನಿಂದ ಮಾಡಲಾಗಿದೆ ಅದೇ ರೀತಿ ನಾವು ಈ ಬಾಹ್ಯ ವಸ್ತುವನ್ನು ಹೊಂದಿರುವುದರಿಂದ ಇಲ್ಲಿ ಜಾಗರೂಕರಾಗಿರಬೇಕು ಉಲ್ಲೇಖ ಆಯಾಮ ಇರಬೇಕು ಈ ಕೇಂದ್ರದಿಂದ ಈ ಕೇಂದ್ರಕ್ಕೆ 95 ಯುನಿಟ್ಗಳು ಈ ರೀತಿಯದ್ದಾಗಿದೆ ಅದೇ ರೀತಿ ಈ ಕೇಂದ್ರವು ಉಲ್ಲೇಖವಾಗಿದೆ ಇದರಿಂದ ಅದು 80 ಮಿ ಮೀ ಇದೆ ನಾವು ಇದನ್ನು ಈ ರೀತಿ ತೋರಿಸುತ್ತೇವೆ ಇಂದಿನ ತರಗತಿಯಲ್ಲಿ ವಸ್ತುಗಳ ಆಯಾಮಕ್ಕಾಗಿ ಈ ವಿಶೇಷ ಆಯಾಮಗಳ ಬಗ್ಗೆ ನಾವು ಕಲಿತಿದ್ದೇವೆ ಮುಂದಿನ ತರಗತಿಯಲ್ಲಿ ಟಾಲರೆನ್ಸ್ಗಳ ಬಗ್ಗೆ ನಾವು ಇನ್ನಷ್ಟು ಕಲಿಯುತ್ತೇವೆ